ಪ್ರತಾಪ್ ಹರಿಡೋಸ್ ಹಲೋ ನಮ್ಮೊಂದಿಗೆ ಗಣಿತ ಇಲಾಖೆಯಿಂದ ಪ್ರೊಫೆಸರ್ ಅರಂದಾಮಾ ಸಿಂಗ್ ಇರುವುದರಿಂದ ನಾವು ಸಂತೋಷವನ್ನು ಹೊಂದಿದ್ದೇವೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ಅವರು ನಮ್ಮೊಂದಿಗೆ ಚರ್ಚಿಸುತ್ತಾರೆ ಗಣಿತಶಾಸ್ತ್ರದಲ್ಲಿ ಸಂಶೋಧನೆ ಮತ್ತು ನಿಮ್ಮೊಂದಿಗೆ ಸಂಬಂಧಿಸಿದ ಸಂಶೋಧನೆಯ ಅಂಶಗಳು ವಿದ್ಯಾರ್ಥಿ ಜೀವನವನ್ನು ತಿಳಿದಿರುತ್ತದೆ ಮತ್ತು ಸಂಶೋಧನೆ ವಿದ್ಯಾರ್ಥಿಗಳೊಂದಿಗೆ ಹೇಗೆ ಅವರ ಇಲಾಖೆ ಮತ್ತು ಇನ್ನಿತರರು ಸಂವಹನ ಮಾಡುತ್ತಾರೆ ಎಂದು ತಿಳಿದಿದೆ ಅರಂದಾಮ ಸಿಂಗ್ ಐಐಟಿ ಕಾನ್ಪುರ್ನಿಂದ ಗಣಿತಶಾಸ್ತ್ರದಲ್ಲಿ ಪಿಹೆಚ್ಡಿಯನ್ನು ಹೊಂದಿದ್ದಾನರೆ ಮತ್ತು ಅವರು ಮದ್ರಾಸ್ ಐಐಟಿಯಲ್ಲಿ ಎರಡು ದಶಕಗಳಿಗೂ ಹೆಚ್ಚಿನ ಕಾಲ ಶಿಕ್ಷಕರಾಗಿ ಇದ್ದಾರೆ 1995 ರಿಂದಲೂ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುವಲ್ಲಿ ಶ್ರೀಮಂತ ಅನುಭವವನ್ನು ಹೊಂದಿದ್ದಾರೆ ವಾಸ್ತವವಾಗಿ ವಿವಿಧ ಸಾಮರ್ಥ್ಯಗಳು ಏಕೆಂದರೆ ಅವರು ನಿಮ್ಮೊಂದಿಗೆ ವ್ಯವಹರಿಸಲು ಇನ್ಸ್ಟಿಟ್ಯೂಟ್ ಇಲ್ಲಿ ಹಲವಾರು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಅಂಶಗಳನ್ನು ಮತ್ತು ಸ್ಥಾನಗಳನ್ನು ತಿಳಿದಿದೆ ಮತ್ತು ಪ್ರಾಸಂಗಿಕವಾಗಿ ನೀವು ಅವರನ್ನು ಅಂತರ್ಜಾಲದಲ್ಲಿ ನೋಡಬೇಕು ಅವರು ಬಹಳ ಆಸಕ್ತಿದಾಯಕ ವ್ಯಕ್ತಿಯಾಗಿದ್ದಾರೆ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹುಡುಕುವ ಅವಕಾಶ ನನಗೆ ಸಿಕ್ಕಿದೆ ಆದ್ದರಿಂದ ನಿಮಗೆ ಅವಕಾಶ ಸಿಕ್ಕಿದರೆ ದಯವಿಟ್ಟು ಅವರನ್ನು ನೋಡೋಣ ಸಾಮಾನ್ಯವಾಗಿ ಅವರು ತಮ್ಮ ತಾತ್ಕಾಲಿಕ ಚಟುವಟಿಕೆಗಳಿಗೆ ಹೆಚ್ಚುವರಿಯಾಗಿ ಜೀವನದಲ್ಲಿ ಅವರ ಅನುಭವಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಬರೆದಿದ್ದಾರೆ ಆದ್ದರಿಂದ ನಮ್ಮೊಂದಿಗೆ ಚರ್ಚೆಗೆ ಸೇರಲು ಧನ್ಯವಾದಗಳು ಹಾಗಾಗಿ ನೀವು ಕನಿಷ್ಟ ಎಂಜಿನಿಯರಿಂಗ್ ಹಿನ್ನಲೆಯಲ್ಲಿ ತಿಳಿದಿರುವ ಅಂಶವನ್ನು ನೋಡುವ ಮೂಲಕ ನಾನು ಪ್ರಾರಂಭಿಸಲು ಬಯಸುತ್ತೇನೆ ನಾವು ಯಾವುದೇ ಎಂಜಿನಿಯರಿಂಗ್ ವಿಭಾಗದಲ್ಲಿ ನಿಮಗೆ ತಿಳಿದಿರುತ್ತೇವೆ ನಾವು ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳನ್ನು ಪರಿಗಣಿಸುವ ಚಟುವಟಿಕೆಯ ಕ್ಷೇತ್ರಗಳನ್ನು ಹೊಂದಿದ್ದೇವೆ ಗಣಿತಶಾಸ್ತ್ರದಲ್ಲಿ ಅಂತಹ ಒಂದು ವಿಷಯವಿದೆಯೇ ಅಂತಹ ಒಂದು ಪರಿಕಲ್ಪನೆ ಇದೆಯೆಂದರೆ ಇವುಗಳು ಅಲ್ಲಿನ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಮತ್ತು ಅಲ್ಲಿ ಸಾಕಷ್ಟು ಸಮಯ ಇತ್ತು ಆದರೆ ಅದರ ಮೇಲೆ ಇನ್ನೂ ಸಂಶೋಧನೆ ನಡೆಯುತ್ತಿದೆ ಮತ್ತು ಆದ್ದರಿಂದ ಜನರು ನೋಡಬಹುದಾದ ಬಹಳಷ್ಟು ಸಾಹಿತ್ಯಗಳಿವೆ ಮತ್ತು ನಿಮಗೆ ವಿರುದ್ಧವಾಗಿ ತೊಡಗಿಸಿಕೊಂಡಿದೆ ಅರಂದಾಮ ಸಿಂಗ್ ಹೌದು ಸಾಮಾನ್ಯವಾದ ಗಣಿತಶಾಸ್ತ್ರವು ವಾಸ್ತವಿಕವಾಗಿ ಸಾಂಪ್ರದಾಯಿಕವಾಗಿ ಜೀವಂತವಾಗಿದ್ದು ಹಳೆಯ ಪ್ರದೇಶಗಳು ಎಂದಿಗೂ ಸಾಯುವುದಿಲ್ಲ ಅರಂದಾಮ ಸಿಂಗ್ ಆದರೆ ಹೊಸ ಪ್ರದೇಶಗಳು ಅನ್ವಯಗಳ ಕಾರಣದಿಂದಾಗಿ ಮತ್ತು ದೈನಂದಿನ ಜೀವನದಲ್ಲಿ ಬರುವ ಕೆಲವು ಕಾರ್ಯಕ್ರಮಗಳನ್ನು ಸೇರಿಸುತ್ತವೆ ಆದ್ದರಿಂದ ನಾವು ಯೂಕ್ಲಿಡ್ನಿಂದ ಪ್ರಾರಂಭವಾದ ಜ್ಯಾಮಿತಿಯನ್ನು ನಾವು ಹೊಂದಿದಂತೆಯೇ ಅದು ಇನ್ನೂ ಜೀವಂತವಾಗಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಸಂಶೋಧನೆಯು ವಿವಿಧ ಕ್ಷೇತ್ರಗಳಲ್ಲಿ ಜ್ಯಾಮಿತಿಯಲ್ಲಿ ನಡೆಯುತ್ತಿದೆ ಅಂತೆಯೇ ನಾವು ತುಂಬಾ ಸಾಂಪ್ರದಾಯಿಕ ಬೀಜಗಣಿತದ ವಿಶ್ಲೇಷಣೆ ಹೊಂದಿವೆ ಆದ್ದರಿಂದ ಇವುಗಳು ಕೆಲವು ಶಾಖೆಗಳಾಗಿವೆ ವಾಸ್ತವವಾಗಿ ಇವುಗಳು ಗಣಿತಶಾಸ್ತ್ರವನ್ನು ಒಳಗೊಂಡಿರುತ್ತವೆ ನೀವು ತೆಗೆದುಕೊಳ್ಳುವ ಗಣಿತಜ್ಞರ ಯಾವುದೇ ಶಾಖೆ ಈ ಎಲ್ಲದರಲ್ಲಿ ಒಂದಕ್ಕೊಂದು ಸಂಬಂಧಿಸಿದೆ ಪ್ರತಾಪ್ ಹರಿಡೋಸ್ ಇದು ಒಂದು ಅರಂದಾಮ ಸಿಂಗ್ ಅಥವಾ ಅದಲ್ಲದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಹಾಗಾದರೆ ಅವರು ಇನ್ನೂ ಬದುಕುತ್ತಿದ್ದಾರೆ ಆದರೆ ಭಾರತದಲ್ಲಿ ದ್ರವ ಚಲನಶಾಸ್ತ್ರವು ಸ್ವಲ್ಪ ಸಮಯದ ಹಿಂದೆ ಎಲ್ಲವನ್ನೂ ಕಾಳಜಿವಹಿಸುತ್ತದೆ ಅರಂದಾಮ ಸಿಂಗ್ ನೀವು ಹೋಗುತ್ತಿರುವ ಯಾವುದೇ ವಿಭಾಗದಲ್ಲಿ ದ್ರವ ಚಲನಶಾಸ್ತ್ರದಲ್ಲಿ ಕೆಲಸ ಮಾಡುವ ಕೆಲವು ಜನರು ಪ್ರತಾಪ್ ಹರಿಡೋಸ್ ದ್ರವ ಚಲನಶಾಸ್ತ್ರ ಅರಂದಾಮ ಸಿಂಗ್ ಅದು ಎಂಜಿನಿಯರಿಂಗ್ ವಿಷಯವಾಗಿದೆ ಆದ್ದರಿಂದ ನಿಧಾನವಾಗಿ ಇದು ಗಣಿತ ಇಲಾಖೆಗಳಿಂದ ಸಾಯುತ್ತಿದೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಅರಂದಾಮ ಸಿಂಗ್ ಮತ್ತು ಕೆಲವು ಶುದ್ಧ ಗಣಿತ ಅದು ಎಲ್ಲೆಡೆ ಸ್ಥಾಪಿತವಾಗಿದೆ ಅರಂದಾಮ ಸಿಂಗ್ ಆದ್ದರಿಂದ ಅದು ಈಗ ಪ್ರವೃತ್ತಿಯಾಗಿದೆ ಪ್ರತಾಪ್ ಹರಿಡೋಸ್ ಆದ್ದರಿಂದ ಸಂಶೋಧನೆಯ ಹೊಸ ಕ್ಷೇತ್ರಗಳು ಪ್ರತಾಪ್ ಹರಿಡೋಸ್ ಏನು ಆವರಿಸುತ್ತದೆ ಎಂದು ಅರ್ಥ ಬಹಳ ಇತ್ತೀಚೆಗೆ ಅದು ನಿಮ್ಮ ಮೇಲೆ ಬಂದಿರುವ ಪ್ರದೇಶಗಳನ್ನು ನಿಮಗೆ ತಿಳಿದಿರುವಂತೆ ಏನು ಇರುತ್ತದೆಯೋ 5 10 ವರ್ಷಗಳ ಕಾಲದ ಚೌಕಟ್ಟನ್ನು ನೋಡೋಣ ಅನೇಕರು ತಮ್ಮ ಅನೇಕ ಗುಂಪುಗಳಲ್ಲಿ ನೋಡುವ ಆಸಕ್ತಿ ಹೊಂದಿರುತ್ತಾರೆ ಎಂದು ಹೇಳಬಹುದು ಅರಂದಾಮ ಸಿಂಗ್ ಆದ್ದರಿಂದ ಕಂಪ್ಯೂಟರ್ಗಳ ಈ ಆಗಮನದ ನಂತರ ಸಂಖ್ಯಾ ಸರಣಿಗಳಂತಹ ಹೊಸ ಕ್ಷೇತ್ರಗಳು ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ನಂತರ ಕಂಪ್ಯೂಟರ್ ಸೈನ್ಸ್ ಸಂಬಂಧಿತ ಗಣಿತಶಾಸ್ತ್ರ ಉದಾಹರಣೆಗೆ ವಿಭಿನ್ನವಾದ ಗಣಿತಶಾಸ್ತ್ರ ದತ್ತಾಂಶ ರಚನೆಗಳು ಗಣನೆಯ ಸಿದ್ಧಾಂತ ನಂತರ ಇಮೇಜ್ ಸಂಸ್ಕರಣೆ ಮತ್ತು ಸಂಖ್ಯಾಶಾಸ್ತ್ರದಂತಹ ರೇಖಾತ್ಮಕವಾದ ಬೀಜಗಣಿತದಂತಹ ಸಂಖ್ಯಾತ್ಮಕವಾದವುಗಳಿಗೆ ಸಂಬಂಧಿಸಿದವು ಆದ್ದರಿಂದ ಈ ಪ್ರದೇಶಗಳು ಇತ್ತೀಚಿಗೆ ಬಂದವು ಪ್ರತಾಪ್ ಹರಿಡೋಸ್ ಆದ್ದರಿಂದ ನೀವು ವಾಸ್ತವವಾಗಿ ಪರಿಮಾಣ ಅನಾಲಿಸಿಸ್ನಲ್ಲಿ ಪರಿಣಿತರಾಗಿದ್ದೀರಿ ಅರಂದಾಮ ಸಿಂಗ್ ಹೌದು ನಾನು ಅವರಲ್ಲಿ ಒಂದಕ್ಕೆ ಸಂಬಂಧಿಸಿದೆ ಪ್ರತಾಪ್ ಹರಿಡೋಸ್ ಹೌದು ಕಂಪ್ಯೂಟರ್ ವಿಜ್ಞಾನ ಸೈದ್ಧಾಂತಿಕ ಕಂಪ್ಯೂಟರ್ ಸೈನ್ಸ್ ರೀತಿಯ ಚಟುವಟಿಕೆಗಳು ಸರಿ ಇವುಗಳು ಗಣಿತಶಾಸ್ತ್ರದಲ್ಲಿ ಜನರು ವಾಸ್ತವವಾಗಿ ಕೆಲಸ ಮಾಡುವ ಹೊಸ ಕ್ಷೇತ್ರಗಳಾಗಿವೆ ಸರಿ ಎಂಬ ಅರ್ಥದಲ್ಲಿ ನಾವು ಗಣಿತ ಶಾಸ್ತ್ರ ವಿಭಾಗದಲ್ಲಿ ಬರುವ ವಿದ್ಯಾರ್ಥಿಗಳು ನೋಡಿದರೆ ನಾನು ಯಾವ ರೀತಿಯ ಹಿನ್ನೆಲೆಗಳನ್ನು ಅವರು ಪಡೆಯುತ್ತಿದ್ದೇನೆಂದರೆ ಅವರು ಕೇವಲ ಒಂದೇ ರೀತಿಯಾಗಿ ಬ್ಯಾಚುಲರ್ ಅಥವಾ ಬಿಎಸ್ಸಿ ಗಣಿತಶಾಸ್ತ್ರದ ರೀತಿಯ ಹಿನ್ನೆಲೆ ಅಥವಾ ನೀವು ವಿಭಿನ್ನವಾಗಿ ನೋಡಿ ಸಾಕಷ್ಟು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಿಜಿ ಕಾರ್ಯಕ್ರಮಗಳಲ್ಲಿ ಗಣಿತಶಾಸ್ತ್ರಕ್ಕೆ ಹೋಗುತ್ತಿದ್ದಾರೆ ಎಂದು ನೀವು ನೋಡುತ್ತೀರಿ ಅರಂದಾಮ ಸಿಂಗ್ ಅನೇಕ ಎಂಜಿನಿಯರುಗಳು ಗಣಿತಶಾಸ್ತ್ರಕ್ಕೆ ಬರುತ್ತಿಲ್ಲ ಆದರೆ ಒಂದು ಅಥವಾ ಎರಡು ಇವೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಪ್ರತಿ ಒಂದು ಅಥವಾ ಎರಡು ವರ್ಷಗಳಲ್ಲಿ ನಾವು ಒಂದು ಅಥವಾ ಎರಡು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಪಡೆಯುತ್ತೇವೆ ಅವರು ಗಣಿತಕ್ಕೆ ಬರಲು ಆಸಕ್ತಿ ಹೊಂದಿದ್ದಾರೆ ಮತ್ತು ನಾವು ಕಂಡುಕೊಂಡ ನಂತರ ಒಳ್ಳೆಯ ಸಂಶೋಧನೆ ಮಾಡುತ್ತಾರೆ ಆದರೆ ಏಕರೂಪವಾಗಿ ಅದು ಗಣಿತಶಾಸ್ತ್ರದ ಎಂ ಅರಂದಾಮ ಸಿಂಗ್ ಅದು ನಮ್ಮ ಸೇವಕ ಪ್ರೊಫೆಸರ್ ಅರಂದಾಮ ಸಿಂಗ್ ಆದ್ದರಿಂದ ಗಣಿತ ಮತ್ತು ಅಂಕಿ ಅಂಶಗಳು ಎರಡೂ ಇವೆ ಎಸ್ಸಿ ಅಂಕಿಅಂಶಗಳ ಜನರು ಕೂಡ ಬರುತ್ತಾರೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಸಂಶೋಧನೆಗೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸರಿ ಹಾಗಾಗಿ ಬರುವ ವಿದ್ಯಾರ್ಥಿಗಳ ವಿಷಯದಲ್ಲಿ ಅವರು ತಮ್ಮ ಬಿ ಎಸ್ ಮತ್ತು ಎಮ್ ಸಿಗೆ ಶಿಕ್ಷಣ ನೀಡುತ್ತಿರುವ ವಿವಿಧ ಸಂಸ್ಥೆಗಳಿಂದ ಬಂದಿರಬಹುದು ಮತ್ತು ನೀವು ಒಂದು ಅಥವಾ ಎರಡು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ತಿಳಿದಿರುವಂತೆ ನೀವು ಏನು ಮಾಡಬಾರದು ಎಂದು ಹೇಳಬಹುದು ಅವರು ಇಲ್ಲಿ ಗಣಿತಶಾಸ್ತ್ರ ವಿಭಾಗದಲ್ಲಿ ಬಂದಾಗ ಒಂದು ಪ್ರೋಗ್ರಾಮ್ನ ಸಂಶೋಧನಾ ವಿಧಾನವನ್ನು ಮಾಡುವಲ್ಲಿ ನೆಲೆಸುವ ನಿಟ್ಟಿನಲ್ಲಿ ಬರಬೇಕು ನೀವು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಇಲ್ಲಿ ನಿಲ್ಲುವಂತೆ ಅದು ಅವರ ಪದವೀಧರ ಅಥವಾ ಸ್ನಾತಕೋತ್ತರ ಜೀವನದ ಆರಂಭಿಕ ಭಾಗವಾಗಬಹುದು ತಾಂತ್ರಿಕವಾಗಿ ಇಲ್ಲಿ ಮತ್ತು ಅದಕ್ಕೂ ಅಗತ್ಯವಿರುವ ಹೊಂದಾಣಿಕೆಗೆ ಸಂಬಂಧಿಸಿದಂತೆ ಪ್ರೊಫೆಸರ್ ಅರಂದಾಮ ಸಿಂಗ್ ಹೌದು ವಾಸ್ತವವಾಗಿ ನಮ್ಮ ಇಂಟರ್ನಿಗಳು ಈ ಸಮಸ್ಯೆಗಳನ್ನು ನೋಡಿಕೊಳ್ಳಲು ಸಮರ್ಥರಾಗಬೇಕು ಅರಂದಾಮ ಸಿಂಗ್ ಆದರೆ ಇದು ಹಲವಾರು ಕಾರಣಗಳಿಂದಾಗಿಲ್ಲ ಈ ವ್ಯಾಪ್ತಿಯನ್ನು ನಾವು ಲೋಡ್ ಮಾಡಬೇಕಾಗಿದೆ ಅಥವಾ ಕಿರಿದಾಗಬೇಕು ಇದರಿಂದಾಗಿ ಅದು ಹೆಚ್ಚಿನ ಜನರಿಗೆ ಪ್ರವೇಶಿಸಬಹುದಾಗಿದೆ ಆ ಅರ್ಥದಲ್ಲಿ ನಾವು ನಮ್ಮ ಇಂಟರ್ನಿಗಳನ್ನು ಭಾರತದಲ್ಲಿ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೂ ಕಳಿಸುತ್ತಿದ್ದೇವೆ ಅವರು ಬಿ ಪ್ರೋಗ್ರಾಮ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ನಾವು ಬಹುತೇಕ ಎಲ್ಲಾ ಸ್ಥಳಗಳಿಂದ ವಿದ್ಯಾರ್ಥಿಗಳನ್ನು ಪಡೆಯುತ್ತೇವೆ ಮತ್ತು ಆ ಪ್ರಮಾಣವನ್ನು ತರುವಲ್ಲಿ ನಾವು ಸಮಸ್ಯೆ ಹೊಂದಿದ್ದೇವೆ ಆದ್ದರಿಂದ ಅವರು 1 ಅಥವಾ 2 ವರ್ಷಗಳಲ್ಲಿ ಬಹುತೇಕ ಸಮನಾಗಿರಬೇಕು ಮತ್ತು ಅದು ಒಂದು ದೊಡ್ಡ ಕಾರ್ಯವಾಗಿದೆ ಒಂದು ವರ್ಷದಲ್ಲಿ ನಮಗೆ ತಿಳಿದಿಲ್ಲ ಆದರೆ ನಾವು ಅವರಿಗೆ ಕೆಲವು ಮೂಲಭೂತ ಶಿಕ್ಷಣವನ್ನು ನೀಡಬೇಕಾಗಿದೆ ಆದ್ದರಿಂದ ಅದು ಆಲೋಚನೆ ಅರಂದಾಮ ಸಿಂಗ್ ನಂತರ ಈ ಕೋರ್ಸ್ ಕೆಲಸದ ಅವಧಿಯಲ್ಲಿ ಅವರು ಸಾಮಾನ್ಯ ಗಣಿತಶಾಸ್ತ್ರದ ಮೇಲೆ ಮಾತ್ರ ಸಂಶೋಧನೆಗಾಗಿ ಉಪಯುಕ್ತವಾದ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅವರ ಸಂಶೋಧನಾ ಕ್ಷೇತ್ರಕ್ಕೆ ಕೂಡಾ ಕಿರಿದಾಗುತ್ತಾ ಹೋಗುತ್ತಾರೆ ಆದ್ದರಿಂದ ಸಂಶೋಧನಾ ಪ್ರದೇಶದಿಂದ ಕನಿಷ್ಟ 1 ಅಥವಾ 2 ಶಿಕ್ಷಣವನ್ನು ನೀಡಲಾಗುತ್ತದೆ ಇದರಿಂದಾಗಿ ಅವರು ವೇಗವಾಗಿ ಹೋಗುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಕೋರ್ಸ್ ಕೆಲಸದ ಈ ಆಲೋಚನೆಯು ಸಂಶೋಧನಾ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಅವರು ನಿಮಗೆ 1 ಅಥವಾ 2 ವರ್ಷಗಳಿಗೊಮ್ಮೆ ಸಮನಾಗಿರುತ್ತದೆ ಮತ್ತು ನಂತರ ಅವರು ತಮ್ಮ ಕಿರಿದಾದ ಪ್ರದೇಶದಲ್ಲಿ ಕೆಲವು ಪರಿಣತಿಯನ್ನು ಗಳಿಸುತ್ತಾರೆ ಪ್ರತಾಪ್ ಹರಿಡೋಸ್ ನಿಮಗೆ ತಿಳಿದಿರುವ ಯಾವುದೇ ಇತರ ತಯಾರಿಕೆಯಲ್ಲಿ ಆದ್ದರಿಂದ ಮೂಲಭೂತವಾಗಿ ನೀವು ರಿಗ್ಗರ್ ತೆಗೆದುಕೊಳ್ಳಲು ಏನು ಅವರು ಹೇಳುತ್ತಿದ್ದಾರೆ ಅರಂದಾಮ ಸಿಂಗ್ ಹೌದು ಪ್ರತಾಪ್ ಹರಿಡೋಸ್ ಅವರು ಬಂದಾಗ ಮತ್ತು ಕೆಲವು ವರ್ಷಗಳು ಅಥವಾ ಎರಡು ವರ್ಷಗಳು ಈ ನಿಟ್ಟಿನಲ್ಲಿ ರಿಗ್ಗರ್ ಆಗಿ ನೆಲೆಗೊಳ್ಳಲು ಸಾಧ್ಯವಾದರೆ ಭೌತವಿಜ್ಞಾನ ರಸಾಯನಶಾಸ್ತ್ರ ಗಣಿತ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ನಿಮಗೆ ತಿಳಿದಿರುವ ಮೂಲಭೂತ ವಿಜ್ಞಾನಗಳನ್ನು ನಾನು ತಿಳಿದಿದ್ದೇನೆ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರ್ಥೈಸುವಿಕೆಯೆಂದರೆ ಸಾಮಾನ್ಯ ಉದ್ಯಮವು ಅಲ್ಲಿಗೆ ಬರುತ್ತಿದೆ ಗಣಿತಶಾಸ್ತ್ರದ ಪದವೀಧರರಲ್ಲಿ ನಾನು ಯಾವ ಉದ್ಯಮಕ್ಕೆ ಹೆಚ್ಚಿನ ಮಟ್ಟವನ್ನು ಹೊಂದಿದ್ದೇನೆಂದರೆ ಗಣಿತಶಾಸ್ತ್ರದಲ್ಲಿ ಮುಂಚಿತವಾಗಿ MS ಅಥವಾ PhD ಪದವಿ ಮಾಡುತ್ತಿರುವ ಜನರಿಗೆ ಕಾರ್ಪೋರೆಟ್ ಪ್ರಪಂಚದ ಕೆಲವು ಉದ್ಯಮವನ್ನು ಅಪೇಕ್ಷಿಸಬಹುದು ಅಥವಾ ಉತ್ತಮವಾದ ಯೋಗ್ಯತೆಯಿರುವ ಜನರು ಕಾರ್ಪೋರೆಟ್ ಪ್ರಪಂಚದ ಕೆಲವು ಭಾಗವನ್ನು ನಿರ್ಧರಿಸಬಹುದು ಎಂದು ನಿಮಗೆ ತಿಳಿದಿದೆ ಅರಂದಾಮ ಸಿಂಗ್ ಹೌದು ಆದ್ದರಿಂದ ಸಾಂಪ್ರದಾಯಿಕವಾಗಿ ಜನರು ಉದ್ಯಮವು ದ್ರವ ಚಲನಶಾಸ್ತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರಬಹುದೆಂದು ಯೋಚಿಸುತ್ತಿದ್ದಾರೆ ಆದರೆ ಇದು ಭಾರತದಲ್ಲಿ ನಡೆಯುತ್ತಿಲ್ಲ ಅರಂದಾಮ ಸಿಂಗ್ ಆದ್ದರಿಂದ ಈ ಪರಿಕಲ್ಪನೆಗಳನ್ನು ಮತ್ತು ಆಹಾರ ಉತ್ಪನ್ನಗಳನ್ನು ಬಳಸುವ ಹಲವು ಕೈಗಾರಿಕೆಗಳು ಈ ವಿಧಾನಗಳನ್ನು ಬಳಸುವುದರ ಮೂಲಕ ತಮ್ಮ ಪ್ರಕ್ರಿಯೆಯನ್ನು ಹೊಂದುವಂತೆ ಮಾಡಬಹುದು ಆದರೆ ಅವುಗಳನ್ನು ಕೇಳಬೇಡಿ ಮತ್ತು ನಾವು ಹೋದಾಗ ಸಹ ಅವರಿಗೆ ಇಷ್ಟವಿರುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಸರಿ ಅರಂದಾಮ ಸಿಂಗ್ ಅವರ ಉದ್ಯೋಗ ಕಳೆದುಕೊಳ್ಳುವ ಭಯ ಅಥವಾ ಅಂತಹ ಕೆಲವು ಪ್ರತಾಪ್ ಹರಿಡೋಸ್ ಸರಿ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಆದರೆ ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ನಿಜವಾಗಿ ಕೆಲವು ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ ಅವರು ಆರ್ ಡಿ ವಿಭಾಗಗಳಿಗೆ ಹೋಗುತ್ತಿದ್ದಾರೆ ಇತ್ತೀಚೆಗೆ ಒಂದು ಸಂಕೀರ್ಣ ಸಿದ್ಧಾಂತದಲ್ಲಿ ಪದವೀಧರರಾಗಿರುವ ಒಬ್ಬ ವ್ಯಕ್ತಿ ಈ ಕೆಲಸಕ್ಕೆ ಹೋದರು ಉದಾಹರಣೆಗೆ ಡೆಲ್ ವ್ಯವಸ್ಥೆಗಳಲ್ಲಿ ಆದ್ದರಿಂದ ಅವರು ಇಲ್ಲಿಗೆ ಹೋಗಲು ಸಾಧ್ಯವಾದ ಕೆಲವು ಪ್ರದೇಶಗಳಿವೆ ಆದರೆ ಇದು ಆರ್ ಡಿ ಸೆಕ್ಟರ್ಗೆ ಮತ್ತೊಮ್ಮೆ ಸೀಮಿತವಾಗಿದೆ ಇದು ಉತ್ಪಾದಕ ವಲಯಕ್ಕೆ ಹೋಗುತ್ತಿಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆರ್ ಡಿ ಸೆಕ್ಟರ್ ಅರಂದಾಮ ಸಿಂಗ್ ಕೈಗಾರಿಕೆಗಳಲ್ಲಿ ಪ್ರತಾಪ್ ಹರಿಡೋಸ್ ಆದರೆ ನಾನು ನಿಮ್ಮೊಂದಿಗೆ ಸಂಬಂಧಿಸಿರುವ ಪ್ರಪಂಚವು ಈ ಸ್ಟಾಕ್ ಮಾರುಕಟ್ಟೆಗಳು ಮತ್ತು ಆ ರೀತಿಯ ವಿಷಯಗಳನ್ನು ತಿಳಿದಿದೆ ಎಂದು ನಾವು ಹೇಳುವೆವು ಅರಂದಾಮ ಸಿಂಗ್ ಹೌದು ಹಣಕಾಸು ಪ್ರತಾಪ್ ಹರಿಡೋಸ್ ಹಣಕಾಸು ಅರಂದಾಮ ಸಿಂಗ್ ನಾವು ಅದರಲ್ಲಿ ಯಾವುದೇ ಪರಿಣತಿಯನ್ನು ಹೊಂದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಗಣಿತಶಾಸ್ತ್ರದ ವಿಜ್ಞಾನದಲ್ಲಿ ಯಾರೂ ಇಲ್ಲ ಅರಂದಾಮ ಸಿಂಗ್ ಇದು ಗಣಿತ ಸಹಾಯವಾಗುವ 27ರ ಒಂದು ಪ್ರದೇಶವಾಗಿದೆ ಆದರೆ ವಿದೇಶದಲ್ಲಿ ಅವರು ನಿಜವಾಗಿಯೂ ಪ್ರತಾಪ್ ಹರಿಡೋಸ್ ಹೌದು ನಾನು ಭೌತವಿಜ್ಞಾನಿಗಳು ಎಂದೂ ಸಹ ಅರ್ಥೈಸಿಕೊಳ್ಳುತ್ತಿದ್ದೇನೆ ಮತ್ತು ಹಣಕಾಸಿನ ಕ್ಷೇತ್ರದಿಂದ ಹೀರಲ್ಪಡುವುದಿಲ್ಲ ಎಂಬ ಕಾರಣದಿಂದಲೂ ನಾನು ಅರ್ಥ ಮಾಡುತ್ತಿದ್ದೇನೆ ಏಕೆಂದರೆ ಅವರು ಬಹಳಷ್ಟು ವಿಶ್ಲೇಷಣೆಯನ್ನು ತೋರುತ್ತಿದ್ದಾರೆ ಅಥವಾ ಆ ರೀತಿಯ ಸ್ಥಾನಗಳಿಗೆ ಸೂಕ್ತವಾಗಿ ಅವರು ಉಪಕರಣಗಳನ್ನು ಕಲಿಯಬಹುದೆಂದು ನಾನು ಭಾವಿಸುತ್ತೇನೆ ಆದುದರಿಂದ ನೀವು ಹೇಳುವ ವಿಷಯವಲ್ಲ ಅರಂದಾಮ ಸಿಂಗ್ ಅದು ಅಲ್ಲ ಮರುದಿನ ಸಮಯ 0921 ಕೇವಲ ಒಂದು ಅರ್ಥವನ್ನು ನಾನು ಇಲ್ಲಿ ನೋಡುತ್ತಿದ್ದೇನೆ ಆ ರೀತಿಯ ಪರಿಣತಿಯೊಂದಿಗೆ ಸಾಕಷ್ಟು ಜನರಿದ್ದಾರೆ ಎಂದು ತಿಳಿದಿಲ್ಲ ಅರಂದಾಮ ಸಿಂಗ್ ನಮಗೆ ಪರಿಣತಿ ಇಲ್ಲ ನಮ್ಮ ಇಲಾಖೆಯಲ್ಲಿ ಉದಾಹರಣೆಗೆ ಆಕ್ಯುರಿಯಲ್ ಸೆನ್ಸಾರ್ಗಳಲ್ಲಿ ಪರಿಣಿತರಾಗಿರುವ ಯಾವುದೇ ವ್ಯಕ್ತಿಗಳಿಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಈ ವರ್ಷಗಳಲ್ಲಿ ವಿದ್ಯಾರ್ಥಿಗಳನ್ನು ನೋಡುವ ನಮ್ಮ ಅನುಭವದಲ್ಲಿ ನಾವು ಹೇಳೋಣ ಸಾಮಾನ್ಯವಾಗಿ ನಾವು ಕೆಲವು ಮೆಟ್ರಿಕ್ಸ್ ಜನರಿಗೆ ಹೇಗೆ ಪ್ರಗತಿಯಾಗುತ್ತೇವೆ ಅವರು ಏನು ಮಾಡಿದ್ದಾರೆ ಯಾವ ಶ್ರೇಣಿಗಳನ್ನು ಪಡೆದಿವೆ ಅವರು ಯಾವ ರೀತಿಯ ಪ್ರಕಟಣೆ ಇತ್ಯಾದಿಗಳನ್ನು ಮಾಡಿದ್ದಾರೆ ಎಂದು ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ತಿಳಿದಿದೆ ಆದರೆ ಸಾಮಾನ್ಯವಾಗಿ ಹೆಚ್ಚು ಸಮಗ್ರವಾದ ಅರ್ಥದಲ್ಲಿ ವಿಶೇಷವಾಗಿ ನಿಮಗೆ ತಿಳಿದಿರುವ ವ್ಯಕ್ತಿಗೆ ಸಂಶೋಧನೆಗಾಗಿ ತಮ್ಮ ಪ್ರಗತಿಯನ್ನು ಅಳೆಯುವ ಉತ್ತಮ ಮಾರ್ಗಗಳು ಯಾವುವು ಎಂದು ನೀವು ತಿಳಿಯುವಿರಿ ಆದ್ದರಿಂದ ತಮ್ಮ ತೃಪ್ತಿಗಾಗಿ ಅವರು ವಾಸ್ತವವಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಅವರು ಸಂಶೋಧನೆಯಲ್ಲೂ ಮುಂದುವರೆಯುತ್ತಿದ್ದಾರೆ ವಿಶೇಷವಾಗಿ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಹೇಳೋಣ ತಮ್ಮ ಸಂದರ್ಭಗಳನ್ನು ವಿಶ್ಲೇಷಿಸಲು ತಾವು ಯೋಚಿಸುವ ಮಾರ್ಗಗಳಿವೆ ಎಂದು ನೀವು ಯೋಚಿಸಿದ್ದೀರಾ ಅರಂದಾಮ ಸಿಂಗ್ ಒಳ್ಳೆಯ ನಿಯತಕಾಲಿಕಗಳಲ್ಲಿ ಸಾರ್ವಜನಿಕ ಮೂಲಭೂತವಾಗಿರುವ ಒಂದು ವಸ್ತುನಿಷ್ಠ ಅಂಶವಿದೆ ಅರಂದಾಮ ಸಿಂಗ್ ಆದ್ದರಿಂದ ಇದು ಬಹಳ ಉದ್ದೇಶವನ್ನು ತೋರುತ್ತಿತ್ತಾದರೂ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ಹೇಳುವಲ್ಲಿ ವಸ್ತುನಿಷ್ಠ ಅಂಶವಿದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಅದು ಬಹುತೇಕ ನೆಲೆಗೊಂಡಿದೆ ಅರಂದಾಮ ಸಿಂಗ್ ಈ ಜರ್ನಲ್ ಒಳ್ಳೆಯದು ಅಥವಾ ಇಲ್ಲವೇ ಎಂದು ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಯನ್ನು ಕೇಳಿದರೆ ಅವರು ನಿಮಗೆ ಹೇಳಲು ಸಾಧ್ಯವಾಗುತ್ತದೆ ಅವರು ಸಾಕಷ್ಟು ಕೆಟ್ಟದ್ದನ್ನು ಸಹ ಹೇಳಬಹುದು ಎಂದು ಅವರು ಪ್ರಕಟಿಸುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಕೆಲವು ತಿಳುವಳಿಕೆಗಳಿವೆ ಪ್ರತಾಪ್ ಹರಿಡೋಸ್ ಅಂಡರ್ಸ್ಟ್ಯಾಂಡಿಂಗ್ ಅರಂದಾಮ ಸಿಂಗ್ ಆದ್ದರಿಂದ ಉತ್ತಮ ನಿಯತಕಾಲಿಕಗಳಲ್ಲಿ ಬರುವ ಪತ್ರಿಕೆಗಳ ಸಂಖ್ಯೆ a ಪ್ರತಾಪ್ ಹರಿಡೋಸ್ ಉತ್ತಮ ಮೆಟ್ರಿಕ್ ಅರಂದಾಮ ಸಿಂಗ್ ಒಬ್ಬ ವ್ಯಕ್ತಿಯು ಮೇಲ್ವಿಚಾರಕನೊಂದಿಗೆ ಚರ್ಚಿಸಿದಾಗ ಮೇಲ್ವಿಚಾರಕನು ಎಷ್ಟು ಪ್ರಗತಿಯನ್ನು ಕಲಿತಿದ್ದಾನೆ ಎಂಬುದು ತಿಳಿದಿದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಅದರ ಬಗ್ಗೆ ಇದು ಆ ಪ್ರದೇಶದಲ್ಲಿ ನ್ಯಾಯಯುತವಾಗಿದ್ದು ಅವರು ಸಂಶೋಧನೆ ಮಾಡುತ್ತಿದ್ದಾರೆ ಆದರೆ ಬಾಹ್ಯ ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಅರಂದಾಮ ಸಿಂಗ್ ಶೂನ್ಯದ ಬಗ್ಗೆ ಅವರು ಎಷ್ಟು ಖರ್ಚು ಮಾಡಿದ್ದಾನೆಂದರೆ ಪೆರಿಫೆರಲ್ಸ್ ಬಗ್ಗೆ ಅರಂದಾಮ ಸಿಂಗ್ ಆದ್ದರಿಂದ ಅವರು ಪಿಎಚ್ಡಿ ಮುಗಿಸಿದ ನಂತರ ಅವರು ನಿಜವಾಗಿಯೂ ತಮ್ಮದೇ ಆದ ಸಂಶೋಧನೆ ಮಾಡಲು ಸಾಧ್ಯವಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಒಂದು ಪ್ರಕಟಣೆಯಂತಹ ಕೆಲವು ಕ್ರಮಗಳಿವೆ ಅವರ ಪ್ರಕಟಣೆಗಳು ಒಂದು ಅಳತೆ ಅಂಶವಾಗಿದೆ ಆದ್ದರಿಂದ ಯಾರೊಬ್ಬರೂ ಸುದೀರ್ಘವಾದ ಸಮಸ್ಯೆಯನ್ನು ಪರಿಹರಿಸಿದ್ದಾರೆ ಎಂಬುದು ಒಂದು ಅಂಶವಾಗಿದೆ ಅರಂದಾಮ ಸಿಂಗ್ ಇದು ಒಂದು ಒಳ್ಳೆಯ ವಿಷಯವಾಗಿದೆ ಅಥವಾ ಅದಕ್ಕಿಂತ ಅವರು ಎಷ್ಟು ಪ್ರಗತಿ ಸಾಧಿಸಿದ್ದಾರೆ ದೀರ್ಘಾವಧಿಯ ಸಮಸ್ಯೆಯನ್ನು ಉಂಟುಮಾಡುವ ಯಾವುದನ್ನಾದರೂ ಮಾಡಿದ್ದರೂ ದೀರ್ಘಾವಧಿಯ ಸಮಸ್ಯೆಯನ್ನು ಅವರು ಪರಿಹರಿಸದಿದ್ದರೆ ಮತ್ತೊಂದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ದೀರ್ಘಾವಧಿಯ ಸಮಸ್ಯೆಯನ್ನು ಪರಿಹರಿಸಬಹುದು ಅಥವಾ ದೀರ್ಘಾವಧಿಯ ಪ್ರಕ್ರಿಯೆಯನ್ನು ರಚಿಸಲಾಗಿದೆ ಪ್ರೊಫೆಸರ್ ಅರಂದಾಮ ಸಿಂಗ್ ಹೌದು ಪ್ರತಾಪ್ ಹರಿಡೋಸ್ ಸಮಸ್ಯೆ ನಿಂತಿದೆ ಅರಂದಾಮ ಸಿಂಗ್ ಆದ್ದರಿಂದ ಇವುಗಳು ಬಹಳ ಒಳ್ಳೆಯದು ಪ್ರತಾಪ್ ಹರಿಡೋಸ್ ಸರಿ ಸರಿ ಅರಂದಾಮ ಸಿಂಗ್ ಮೂರನೆಯದು ನಾವು ಯಾವಾಗಲೂ ಹೇಗಾದರೂ ಒಳ್ಳೆಯ ಪತ್ರಿಕೆಗಳಲ್ಲಿನ ಸಂಖ್ಯೆಯನ್ನು ಬಳಸಬೇಕು ಪ್ರತಾಪ್ ಹರಿಡೋಸ್ ವಿಶೇಷವಾಗಿ ಅವರು ಗಣಿತಶಾಸ್ತ್ರದ ವಿಷಯದಲ್ಲಿ ನಿಮಗೆ ತಿಳಿದಿರುವ ಒಂದು ರೀತಿಯ ಪ್ರಾಪಂಚಿಕ ವಿಷಯದ ಪರಿಕಲ್ಪನೆಯ ಬಗ್ಗೆ ನಿಮ್ಮ ಬಳಿ ಬರುತ್ತಾರೆ ಅವರು ನಿಮ್ಮನ್ನು ಶಿಕ್ಷಣದಿಂದ ಹೊರಹೊಮ್ಮಿದ್ದಾರೆ ಮತ್ತು ಅಲ್ಲಿ ಅವರು ಶಿಕ್ಷಣವನ್ನು ಮಾಡುತ್ತಾರೆ ಅವರು ಈಗ ಸಂಶೋಧನೆ ಸೆಟ್ಟಿಂಗ್ಗೆ ಬರುತ್ತಿದ್ದಾರೆ ಸಾಮಾನ್ಯವಾಗಿ ಸಂವಹನದ ಎಲ್ಲಾ ಕ್ಷೇತ್ರಗಳೂ ನಿಮಗೆ ತಿಳಿದಿರುವುದರಿಂದ ಸಂವಹನವು ಬಹಳ ಮುಖ್ಯವಾಗಿದೆ ಎಂದು ನಿಮಗೆ ತಿಳಿದಿದೆ ತಾಂತ್ರಿಕ ಸಂವಹನವು ಸಂಶೋಧಕರಾಗಿ ಬೆಳೆಯುವ ಒಂದು ಪ್ರಮುಖ ಮಾರ್ಗವಾಗಿದೆ ಮತ್ತು ನೀವು ಗುಂಪಿನಲ್ಲಿರುವ ಜನರೊಂದಿಗೆ ಕೆಲಸ ಮಾಡುತ್ತಿದ್ದೀರಿ ಮಾರ್ಗದರ್ಶಿ ಭೇಟಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ನೀವು ತಿಳಿದಿರುವ ಗಣಿತಶಾಸ್ತ್ರದಲ್ಲಿ ಬಹಳಷ್ಟು ಚಿಂತನೆಯ ಪ್ರಕ್ರಿಯೆಗಳು ಒಳಗೊಂಡಿವೆ ಇದು ನಿಮಗೆ ಅನೇಕ ವಿಧಾನಗಳಲ್ಲಿ ತುಂಬಾ ಆಂತರಿಕ ವಿಷಯವಾಗಿದೆ ನಾವು ಸಾಮಾನ್ಯವಾಗಿ ಪ್ರಯೋಗಗಳನ್ನು ನಡೆಸುತ್ತಿಲ್ಲವಾದ್ದರಿಂದ ವಿದ್ಯಾರ್ಥಿ ಸಲಹೆಗಾರ ಸಭೆಯ ಈ ಪಾತ್ರವನ್ನು ನೀವು ಎಷ್ಟು ಮುಖ್ಯವಾಗಿ ನೋಡುತ್ತೀರಿ ಅವರು ಎಷ್ಟು ಬಾರಿ ಭೇಟಿಯಾಗಬೇಕು ಎಂದು ನೀವು ಯೋಚಿಸಬೇಕು ಅರಂದಾಮ ಸಿಂಗ್ ತಾತ್ತ್ವಿಕವಾಗಿ ಅವರು ಪ್ರತಿ ದಿನದ ಕಾಫಿ ಭೇಟಿಯನ್ನು ಮಾಡಬೇಕು ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ನಂತರ ಗಣಿತಶಾಸ್ತ್ರದಲ್ಲಿ ಯಾವುದೇ ಪ್ರಯೋಗಾಲಯಗಳಿಲ್ಲ ಏಕೆಂದರೆ ಅವರು ಕೆಲಸದ ವಿಷಯಗಳೊಂದಿಗೆ ಸಂವಹನ ಮಾಡಬಹುದು ಅರಂದಾಮ ಸಿಂಗ್ ಇದು ನಿಜವಾಗಿಯೂ ಕೇವಲ ಸಂವಹನ ಇದು ಒಂದು ಭಾಷಾ ಘಟಕವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಅವರು ಅಭಿವ್ಯಕ್ತಿಶೀಲರಾಗಿ ಹೋಗಬೇಕಾಗುತ್ತದೆ ಅರಂದಾಮ ಸಿಂಗ್ ಅದಕ್ಕೆ ಅವರು ಮಾತ್ರ ಅನುಭವ ಪಡೆಯುತ್ತಾರೆ ಬೇರೆ ಮಾರ್ಗಗಳಿಲ್ಲ ಅರಂದಾಮ ಸಿಂಗ್ ಆದರೆ ನಾವು ಕಂಡುಕೊಳ್ಳುವವರು ಸಾಮಾನ್ಯವಾಗಿ ಕೆಲವು ಉದ್ಯೋಗಗಳನ್ನು ನೀಡುತ್ತಿದ್ದಾರೆ ಮತ್ತು ಅವರು ಒಂದು ಅಥವಾ ಎರಡು ವಾರಗಳ ನಂತರ ಮೇಲ್ವಿಚಾರಕನನ್ನು ಭೇಟಿಯಾಗುತ್ತಾರೆ ತದನಂತರ ಅವರು 1 ಅಥವಾ 2 ಗಂಟೆಗಳ ಕಾಲ ಕೆಲವು ಆಲೋಚನೆಗಳನ್ನು ಪಡೆಯಲು ದೂರ ಹೋಗುತ್ತಾರೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಅದು ಸಂಭವಿಸುವುದಿಲ್ಲ ಗಣಿತವು ಆಗುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದರೆ ಕೆಲವು ಬಾರಿ ನಿಮಗೆ ಆ ಏಕಾಂತತೆ ಬೇಕಾಗಬಹುದು ಏಕೆಂದರೆ ಕೆಲವು ವಿಚಾರಗಳು ನಿಜವಾಗಿಯೂ ಅಂಟಿಕೊಂಡಿದ್ದರೆ ನೀವು ಕೆಲಸಕ್ಕೆ ಬರಲು ಕೆಲವು ಉತ್ತರ ಸಮಯ ಬೇಕಾಗುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಕೆಲವೊಮ್ಮೆ ಇದು ಸರಿಯಾಗಬಹುದು ಆದರೆ ಯಾವಾಗಲೂ ಅಲ್ಲ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆಕಸ್ಮಿಕವಾಗಿ ಇದು ದೈನಂದಿನ ಒಂದು ಭೇಟಿ ಮಾಡಬೇಕು ಏನಾಯಿತು ಎಂಬುದರ ಬಗ್ಗೆ ಹೇಳಿ ತದನಂತರ ಹಿಂತಿರುಗಿ ಪ್ರತಾಪ್ ಹರಿಡೋಸ್ ಸರಿ ಸರಿ ಮತ್ತು ಯಾವ ರೀತಿಯ ಗುಣಲಕ್ಷಣಗಳು ಜನರು ಉತ್ತಮ ಗಣಿತಜ್ಞರಾಗಿರಬೇಕು ಎಂದು ನೀವು ಭಾವಿಸುತ್ತೀರಿ ಇದರ ಅರ್ಥವೇನೆಂದರೆ ಯಾರೋ ಒಬ್ಬರು ನಿಮಗೆ ಖಂಡಿತವಾಗಿಯೂ ತಿಳಿದಿರಬಹುದು ನೀವು ಕೆಲವು ಸಮಸ್ಯೆಗಳನ್ನು ನೋಡಿದಂತೆಯೇ ಪರಿಹರಿಸಲು ಒಲವು ತೋರುತ್ತೀರಿ ಮತ್ತು ನಾನು ಅರ್ಥಮಾಡಿಕೊಳ್ಳುವ ಕಲ್ಪನೆಯೊಂದಿಗೆ ನೀವು ಹಿತಕರವಾಗಿದ್ದೀರಿ ಆದರೆ ಅದರ ಮೇಲೆ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಕೆಲವು ದೃಶ್ಯೀಕರಣ ಸಾಮರ್ಥ್ಯವು ಒಬ್ಬ ವ್ಯಕ್ತಿಯು ತಮ್ಮಲ್ಲಿ ಏನು ನೋಡಬೇಕು ಮತ್ತು ನಾನು ಇದನ್ನು ಮಾಡಲು ಸಮರ್ಥನಾಗಿದ್ದೇನೆ ಎಂದು ನಾನು ಹೇಳುತ್ತೇನೆ ಬಹುಶಃ ನಾನು ಗಣಿತಶಾಸ್ತ್ರದಲ್ಲಿ ಉತ್ತಮವಾಗಿರುವುದರಿಂದ ಕೇವಲ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಯಿತು ಅರಂದಾಮ ಸಿಂಗ್ ಸರಿ ನೀವು ಗಣಿತಜ್ಞರನ್ನು ನೋಡಿದರೆ ಆ ಸಮುದಾಯದಲ್ಲಿ ಎಲ್ಲಾ ರೀತಿಯ ಜನರಿರುತ್ತಾರೆ ಅರಂದಾಮ ಸಿಂಗ್ ಗಣಿತಶಾಸ್ತ್ರಕ್ಕೆ ಈ ರೀತಿ ಇರಬೇಕೆಂದು ನಾವು ಹೇಳಲಾರೆವು ಅರಂದಾಮ ಸಿಂಗ್ ಆದರೆ ಖಂಡಿತವಾಗಿ ಅವರು ಮೂರ್ಖರಾಗಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಅವರು ಬುದ್ಧಿವಂತರಾಗಿರಬೇಕು ಎಂಬುದು ಒಂದು ವಿಶಿಷ್ಟ ಲಕ್ಷಣವಾಗಿದೆ ಅರಂದಾಮ ಸಿಂಗ್ ಭಿನ್ನವಾಗಿ ಹೋಗಬೇಕೇ ಅಥವಾ ಇಲ್ಲವೇ ಎಂದು ಅವರು ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಅರಂದಾಮ ಸಿಂಗ್ ಆದ್ದರಿಂದ ಅದು ಒಂದು ವಿಶಿಷ್ಟ ಗುಣಲಕ್ಷಣವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಮೇಲ್ಮೈಯಲ್ಲಿ ಕೇವಲ ತೃಪ್ತಿ ಇಲ್ಲ ಅವರು ಆಳವಾಗಿ ಹೋಗಲು ಬಯಸುತ್ತಾರೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಅದರ ಹಿಂದಿನ ಮಾದರಿಯೇನು ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಒಬ್ಬರಿಗೆ ಆಸಕ್ತಿಯಿದೆ ನಂತರ ಬಹುಶಃ ಅದು ಸಂಭವಿಸಬಹುದು ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದರೆಆಸಕ್ತಿಯಿಲ್ಲದಿದ್ದರೆ ಅವರು ಗಣಿತಜ್ಞರಾಗಿರಲು ಸಾಧ್ಯವಿಲ್ಲ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಿಮಗೆ ತಿಳಿದಿರುವ ವಿಷಯವೆಂದರೆ ನೀವು ಬಾಹ್ಯ ವಿಷಯವಾಗಿರಬಾರದು ಅರಂದಾಮ ಸಿಂಗ್ ಹೌದು ಪ್ರತಾಪ್ ಹರಿಡೋಸ್ ಆ ಪರಿಹಾರದ ಹಿಂದೆ ಚಿಂತನೆಯ ಪ್ರಕ್ರಿಯೆ ತುಂಬಾ ಹೆಚ್ಚು ಆಳವಾಗಿದೆ ಈ ರೀತಿ ಸ್ವಲ್ಪಮಟ್ಟಿಗೆ ನೀವು ಸ್ಪರ್ಶಿಸಿದ್ದೀರಿ ಎಂಬುದನ್ನು ನಾನು ಅರ್ಥೈಸುತ್ತೇನೆ ವಿಶೇಷವಾಗಿ ಎಂಜಿನಿಯರಿಂಗ್ನಲ್ಲಿ ಯಾವ ರೀತಿಯಲ್ಲೂ ನಿಮಗೆ ತಿಳಿದಿದೆ ಮತ್ತು ನೀವು ಎಂ ಎಸ್ ಅಥವಾ ಪಿಹೆಚ್ಡಿ ರೀತಿಯ ಪದವಿ ಸ್ವಯಂಚಾಲಿತವಾಗಿ ಹೇಳಿದಾಗ ಗಣಿತಶಾಸ್ತ್ರದಲ್ಲಿಯೂ ನಾನು ಖಚಿತವಾಗಿರುತ್ತೇನೆ ಈ ವ್ಯಕ್ತಿ ಈಗ ಕಿರಿದಾದ ಪ್ರದೇಶದಲ್ಲಿ ಪರಿಣಿತನಾಗಿದ್ದಾನೆ ಆದ್ದರಿಂದ ಅದರೊಂದಿಗೆ ಕೆಲವು ರೀತಿಯ ವಿಶೇಷತೆ ಇದೆ ಆ ಅರ್ಥದಲ್ಲಿ ಗಣಿತ ಇಲಾಖೆಯಿಂದ MS ಅಥವಾ PhD ಪದವಿಗಳನ್ನು ರಚಿಸುವ ಜನರು ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರು ಯಾವ ರೀತಿಯ ಸ್ಥಾನಗಳನ್ನು ನೋಡುತ್ತಾರೆ ಮತ್ತು ಅಂತಹವರಿಗೆ ಸಾಧ್ಯತೆಗಳು ಎಲ್ಲಿವೆ ಎಂದು ನೀವು ಯೋಚಿಸುತ್ತೀರಿ ಅರಂದಾಮ ಸಿಂಗ್ ನೀವು ಗಣಿತಶಾಸ್ತ್ರದಲ್ಲಿ ಒಂದು ಪಿಎಚ್ಡಿ ಪಡೆದಾಗ ಕನಿಷ್ಟ ಐಐಟಿಗಳಲ್ಲಿ ಕಾಣಿಸಿಕೊಳ್ಳಿ ಬಿ ಟೆಕ್ ಪ್ರಕ್ರಿಯೆಯೊಂದಿಗೆ ಟ್ಯುಟೋರಿಯಲ್ ತರಗತಿಗಳಿಗೆ ಸಂಬಂಧಿಸಿರುವುದರಿಂದ ಅವರನ್ನು ನೀವು ತುಂಬಾ ಕಿರಿದಾದ ಪ್ರದೇಶ ಎಂದು ನಿರೀಕ್ಷಿಸುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಅವರು ಇತರ ಪ್ರಕ್ರಿಯೆಗಳಿಗಿಂತ ಸಾಕಷ್ಟು ದೊಡ್ಡ ಹಿನ್ನೆಲೆ ಹೊಂದಿದ್ದಾರೆ ಅರಂದಾಮ ಸಿಂಗ್ ಈ HTTA ಪರಿಕಲ್ಪನೆಯು ಅಲ್ಲಿ ಕಾಣೆಯಾಗಿದೆ ಬಹುಶಃ ಅಲ್ಲಿ ವಿದ್ಯಾರ್ಥಿಗಳು ಸಹ ಕಾಣೆಯಾಗಿದ್ದಾರೆ ಪ್ರತಾಪ್ ಹರಿಡೋಸ್ ಆ ವಿದ್ಯಾರ್ಥಿಗಳು ಸಹ ಕಾಣೆಯಾಗಿದ್ದಾರೆ ಸರಿ ಅವರು ಅದನ್ನು ಕಳೆದುಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಇದು ಉತ್ತಮ ಕಲಿಕೆಯ ಅನುಭವವಾಗಿದೆ ಅರಂದಾಮ ಸಿಂಗ್ ಇದು ಉತ್ತಮ ಕಲಿಕೆಯ ಅನುಭವವಾಗಿದೆ ಮತ್ತು ಅವರು ಬೋಧನೆಯ ಅನುಭವವನ್ನು ಕೂಡಾ ಪಡೆದುಕೊಳ್ಳುತ್ತಾರೆ ಅರಂದಾಮ ಸಿಂಗ್ ವೆರ್ನಾನ್ ಸಂವಹನದಿಂದ ಗಣಿತಶಾಸ್ತ್ರವನ್ನು ಸಂಪರ್ಕಿಸಬೇಕು ಆದ್ದರಿಂದ ಅವರು ಮುಖ್ಯವಾಗಿ ಬರೆಯಬಹುದು ಆದರೆ ಅವರು ಕೆಲವೊಮ್ಮೆ ಮಾತನಾಡಲು ಸಾಧ್ಯವಿಲ್ಲ ಅರಂದಾಮ ಸಿಂಗ್ ಆದ್ದರಿಂದ ಅವರು ಇತರ ಪ್ರಕ್ರಿಯೆಗಳಿಗೆ ಹೋಲಿಸಿದರೆ ಉತ್ತಮ ರೀತಿಯಲ್ಲಿ ಆ ರೀತಿಯಲ್ಲಿ ಮಾತನಾಡಲು ಅವರಿಗೆ ಸಹಾಯ ಮಾಡುತ್ತಾರೆ ಆದರೆ ಅದು ಎಲ್ಲದರಲ್ಲಿ ಅಲ್ಲ ಹಾಗಾಗಿ ಐಐಟಿಗಳಲ್ಲಿ ಕೇವಲ 17 ಅಥವಾ 18 ಐಐಟಿಗಳು ಮಾತ್ರ ಇರುವುದರಿಂದ ಅವು ನಿಜವಾಗಿಯೂ ಕಿರಿದಾಗಿದ್ದು ಇತರ ಪ್ರಕ್ರಿಯೆಗಳಿಗೆ ಹೋಲಿಸಿದರೆ ನಾವು ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಪಡೆಯುತ್ತೇವೆ ಆದ್ದರಿಂದ ಎಲ್ಲೆಡೆ ಅದು ಸಾಧ್ಯವಿಲ್ಲ ಆದ್ದರಿಂದ ಅಲ್ಲಿ ಒಂದು ನಿರೀಕ್ಷೆ ಇದೆ ಅವರು ಕೆಲವು ನಿರ್ದಿಷ್ಟ ಪ್ರದೇಶಕ್ಕೆ ಕಿರಿದಾಗುವಂತೆ ಮಾಡುತ್ತಾರೆ ಆದರೆ ಇತರ ವಿಷಯದ ನಂತರ ಅವರು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿರಬೇಕು ಏಕೆಂದರೆ ಒಮ್ಮೆ ಒಬ್ಬ ವ್ಯಕ್ತಿಯು ನನ್ನನ್ನು ಕೇಳಿದಾಗ ನಾನು M Sc ಮಾಡಿ ಬಂದಾಗ ಏನು ಪಡೆಯುತ್ತೇನೆ M SC ನಂತರ ನಾನು ಯಾವುದೇ ಕೆಲಸವನ್ನು ಪಡೆಯುವುದಿಲ್ಲ ಆದ್ದರಿಂದ ಆ ಸಮಯದಲ್ಲಿ ಗಣಿತ ವಿದ್ಯಾರ್ಥಿಗಳಿಗೆ ಮಾರುಕಟ್ಟೆಯಲ್ಲಿ ಯಾವುದೇ ಕೆಲಸವೂ ಇರಲಿಲ್ಲ ಆ ಸಮಯದಲ್ಲಿ ಸಂಶೋಧನೆ ಅಥವಾ ಏನನ್ನಾದರೂ ಮಾಡಲು ಕೆಲವು ಉದ್ಯೋಗಗಳು ಈಗಲೂ ಸಾಧ್ಯವಿದೆ ಸಂಭವನೀಯ ಪದ ಸಂಶೋಧನೆಯೂ ಸಹ ಇಲ್ಲ ಸಂಶೋಧನೆ ಸಂಯೋಜನೆಗಳನ್ನು ಹೊಂದಿರುವ ಸ್ಥಳಗಳು ಹಾಗಾಗಿ ನನ್ನ ವಿಶಿಷ್ಟ ಉತ್ತರವೆಂದರೆ ಅವರು ಏನೇ ಕೆಲಸ ಮಾಡುತ್ತಾರೋ ಅವರು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಅವರಿಗೆ ಆಸಕ್ತಿ ಇದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಆದ್ದರಿಂದ ಈ ಗಣಿತಜ್ಞರು ಎಲ್ಲವನ್ನೂ ಮರುಶೋಧಿಸಲು ಬಯಸುವ ಈ ಅಸಹ್ಯ ಸ್ವಭಾವವನ್ನು ಎತ್ತಿಕೊಳ್ಳುತ್ತಾರೆ ಅರಂದಾಮ ಸಿಂಗ್ ಪುಸ್ತಕದಲ್ಲಿ ಏನನ್ನಾದರೂ ಮಾಡಿದ್ದರೆ ನೋಡಿ ಅವರಿಗೆ ತೃಪ್ತಿ ಆಗುವುದಿಲ್ಲ ಅವರು ಮತ್ತೆ ತಮ್ಮನ್ನು ಮಾಡಲು ಬಯಸುತ್ತಾರೆ ಅದು ಮಾರ್ಗದರ್ಶಿಯಾಗಿರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದ್ದರಿಂದ ಈ ಪುನರ್ನಿರ್ಮಾಣವು ಕೆಲವು ಕೈಗಾರಿಕೆಗಳಲ್ಲಿ ದ್ವೇಷಿಸುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಅರಂದಾಮ ಸಿಂಗ್ ಅವರಿಗೆ ನಿರ್ದಿಷ್ಟ ಪ್ರಕ್ರಿಯೆ ಇದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಈ ವ್ಯಕ್ತಿಯು ಪ್ರಕ್ರಿಯೆಯು ಅನುಸರಿಸದಿದ್ದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಅಥವಾ ಉರುಳಿಸಲು ಪ್ರಯತ್ನಿಸುತ್ತಾನೆ ಆಗ ಬಹಳಷ್ಟು ಸಂಗತಿಗಳು ತೊಂದರೆಗೀಡಾಗುತ್ತವೆ ಅರಂದಾಮ ಸಿಂಗ್ ಆದ್ದರಿಂದ ಅವರು ಶಿಕ್ಷಣದ ಹೊರಗೆ ಯಾವುದೇ ಕೆಲಸ ಮಾಡಲು ಹೋಗುತ್ತಿದ್ದಾಗ ಅವರು ಪ್ರಜ್ಞಾಪೂರ್ವಕವಾಗಿರಬೇಕು ಪ್ರತಾಪ್ ಹರಿಡೋಸ್ ಸರಿ ಆದರೆ ಏನು ಅರಂದಾಮ ಸಿಂಗ್ ಆದರೆ ಸಾಮಾನ್ಯವಾಗಿ ಶೈಕ್ಷಣಿಕ ಸ್ಥಾನವು ಪ್ರತಾಪ್ ಹರಿಡೋಸ್ ಅಕಾಡೆಮಿಕ್ ಸ್ಥಾನವು ಹೆಚ್ಚು ಬೋಧನಾ ಸ್ಥಾನಗಳು ಅರಂದಾಮ ಸಿಂಗ್ ನಂತರ ಕೈಗಾರಿಕೆಗಳು ಆರ್ ಡಿ ಸ್ಥಾನಗಳಲ್ಲಿ ಪ್ರತಾಪ್ ಹರಿಡೋಸ್ ಆರ್ ಡಿ ಸ್ಥಾನ ಇವುಗಳು ಪ್ರೊಫೆಸರ್ ಅರಂದಾಮ ಸಿಂಗ್ ಇವು ಅತ್ಯುತ್ತಮವಾದವು ಪ್ರೊಫೆಸರ್ ಅರಂದಾಮ ಸಿಂಗ್ ಅವರಿಗೆ ನಿಜವಾಗಿಯೂ ಉತ್ತಮವಾದವು ಪ್ರತಾಪ್ ಹರಿಡೋಸ್ ಸರಿ ಮತ್ತು ಆಲೋಚಿಸುವ ಒಂದು ರೀತಿ ಇರಬಹುದು ನಾನು ವಾಸ್ತವವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ತಿಳಿದಿರುವ ಅರ್ಥವನ್ನು ಪಡೆಯಲು ಬಯಸುತ್ತೇನೆ ನಿಮಗೆ ಮುಗಿಸಲು ಪ್ರೌಢಶಾಲಾ ವಿದ್ಯಾರ್ಥಿಗಳು ಸಹ ಏನೋ ಗಣಿತ ಪರಿಗಣಿಸುತ್ತಾರೆ ಎಂದು ಸಹ ತಿಳಿದಿದೆ ಇದು ತುಂಬಾ ಆಸಕ್ತಿ ಭಾವನೆಯಾಗಿದ್ದು ಪ್ರೌಢಶಾಲಾ ಅಡಿಯಲ್ಲಿ ಬಹುಶಃ ಅದನ್ನು ನೀವು ಹೆಚ್ಚಿನ ಉತ್ಸಾಹದಿಂದ ತಿಳಿದುಕೊಳ್ಳುತ್ತೀರಿ ಗಣಿತಶಾಸ್ತ್ರದಲ್ಲಿ ಉನ್ನತ ಪದವಿ ಪಡೆಯಲು ಎಂಎಸ್ ಮತ್ತು ಪಿಹೆಚ್ಡಿ ವಿದ್ಯಾರ್ಥಿಗಳಾಗಲು ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಜನರಿಗೆ ಯಾವ ರೀತಿಯ ಸಲಹೆಗಳನ್ನು ನೀಡುವುದು ಅರಂದಾಮ ಸಿಂಗ್ ಸರಿ ಒಮ್ಮೆ ಅವರು ತಮ್ಮ ಎಂ ಅನ್ನು ಮಾಡುತ್ತಾರೆ ಅವರು ನಿಜವಾಗಿಯೂ ಆಸಕ್ತರಾಗಿರುವ ಪ್ರದೇಶವನ್ನು ಕಂಡುಹಿಡಿಯಲು ಸಮರ್ಥರಾಗಿದ್ದಾರೆ ಅವರು ನಿಜವಾಗಿಯೂ ಕೆಲವು ಪ್ರದೇಶಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಅವರು ಕೆಲವು ಹೊಸ ವಿಷಯಗಳನ್ನು ಉತ್ಪಾದಿಸಬಲ್ಲರು ಆ ಪ್ರದೇಶದಲ್ಲಿ ತಜ್ಞರು ನೋಡಿದರೆ ಏನೂ ಅಲ್ಲ ಎಂದು ಹೇಳುವುದು ಬಹಳ ದುರ್ಬಲ ವಿಷಯವಲ್ಲ ಆದರೆ ಸಾಮಾನ್ಯ ಪಠ್ಯಕ್ರಮದಿಂದ ವಿಚಲನ ಇರಬೇಕು ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಅಂತಹ ಒಂದು ವಿಷಯವೆಂದರೆ ಗಣಿತಶಾಸ್ತ್ರದಲ್ಲಿ ಸಂಶೋಧನೆ ಮಾಡಲು ಹೋಗುವುದನ್ನು ನಾನು ಉತ್ತೇಜಿಸುತ್ತೇನೆ ಇಲ್ಲದಿದ್ದರೆ ಅದು ಬೋಧನೆ ಮಾಡುವುದಕ್ಕಾಗಿ ಮತ್ತು ನೀವು ಮಾಡುವ ಸಾಮಾನ್ಯ ವಿಷಯಗಳನ್ನು ನಾನು ಮಾಡುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಆದರೆ ನಾವು ನಿಜವಾಗಿಯೂ ಗಣಿತಶಾಸ್ತ್ರಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುವುದಿಲ್ಲ ಪ್ರತಾಪ್ ಹರಿಡೋಸ್ ಆದ್ದರಿಂದ ನೀವು ಮುಂದೆ ಹೋಗುತ್ತಿರುವ ಸರಿಯಾದ ಪ್ರಕ್ರಿಯೆಯಲ್ಲಿ ನಿಮಗೆ ತಿಳಿದಿದೆಯೇ ಎಂದು ಅಳೆಯಲು ಇದು ಒಂದು ಉತ್ತಮ ಮಾರ್ಗವಾಗಿದೆ ಎಂದು ನೀವು ಹೇಳುತ್ತೀರಿ ಪ್ರತಾಪ್ ಹರಿಡೋಸ್ ಗಣಿತಶಾಸ್ತ್ರದಲ್ಲಿ ಉನ್ನತ ಪದವಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ಅವರು ಹೊಸ ವಿಷಯಗಳಿಗೆ ಕನಿಷ್ಠವಾಗಿರಬೇಕು ಅರಂದಾಮ ಸಿಂಗ್ ಹೌದು ಪ್ರತಾಪ್ ಹರಿಡೋಸ್ ಅವರು ತೊಡಗಿಸಿಕೊಳ್ಳಲು ಪ್ರಾರಂಭಿಸಬೇಕು ಇದರಿಂದ ತಜ್ಞರು ನಿಮಗೆ ಆರಾಮದಾಯಕವೆಂದು ತಿಳಿಯುತ್ತಾರೆ ಆದ್ದರಿಂದ ನೀವು ನಿಜವಾಗಿಯೂ ಗಣಿತಶಾಸ್ತ್ರದಲ್ಲಿ ಆಡುವ ಆಟದ ವಿಷಯವನ್ನು ನೋಡಲು ಬಯಸುತ್ತೀರಿ ಪ್ರತಾಪ್ ಹರಿಡೋಸ್ ಸರಿ ಅರಂದಾಮ ಸಿಂಗ್ ಸಾಂಪ್ರದಾಯಿಕ ವಿಷಯಗಳು ಮಾತ್ರವಲ್ಲ ಅರಂದಾಮ ಸಿಂಗ್ ಆದರೆ ಅವರು ಅದರೊಂದಿಗೆ ತುಂಬಾ ಆರಾಮದಾಯಕರಾಗಿದ್ದಾರೆ ಮತ್ತು ಅಲ್ಲಿ ಅವರು ಏನಾದರೂ ಮಾಡುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ಅವರು ನಿಮ್ಮ ಸಲಹೆಯನ್ನು ಪಡೆಯುತ್ತಾರೆ ಅವರು ಕೇವಲ ಮೊದಲು ಹೋಗುತ್ತಾರೆ ಅರಂದಾಮ ಸಿಂಗ್ ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಮಾಸ್ಟರ್ ಡಿಗ್ರಿ ಅಥವಾ ಪಿಎಚ್ಡಿ ಪದವಿ ಅವರು ಮೊದಲು ಅಳೆಯಬೇಕು ಅರಂದಾಮ ಸಿಂಗ್ ಹೌದು ಪ್ರತಾಪ್ ಹರಿಡೋಸ್ ನೀವು ಮನಸ್ಸಿನ ಸರಿಯಾದ ಚೌಕಟ್ಟಿನಲ್ಲಿ ರೀತಿಯನ್ನು ತಿಳಿದಿರುವಿರಾ ಮತ್ತು ಆ ಆಧಾರದ ಮೇಲೆ ಮುಂದುವರಿಯಿರಿ ಅರಂದಾಮ ಸಿಂಗ್ ಧನ್ಯವಾದಗಳು ಅರಂದಾಮ ಸಿಂಗ್ ಸ್ವಾಗತ ಪ್ರತಾಪ್ ಹರಿಡೋಸ್ ನೀವು ಭೇಟಿಯಾಗುತ್ತಿದ್ದೀರಿ ಮತ್ತು ನಾನು ಬಹಳ ಒಳ್ಳೆಯ ಸಲಹೆ ನೀಡುತ್ತೇನೆಂದು ಭಾವಿಸುತ್ತೇನೆ ಏಕೆಂದರೆ ನಾವು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ನೋಡುತ್ತೇವೆ ಮತ್ತು ಬಹಳಷ್ಟು ಜನರು ಗಣಿತಶಾಸ್ತ್ರವನ್ನು ಪರಿಗಣಿಸುತ್ತೇವೆ ಎಂದು ಯೋಚಿಸುತ್ತೇವೆ ಆದರೆ ಅವರು ಅಲ್ಲಿ ಅದನ್ನು ತೆಗೆದುಕೊಳ್ಳಲು ಇಲ್ಲ ಮತ್ತು ಅವರು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಇಲ್ಲಿ ಪದವೀಧರ ಶಾಲೆಯಲ್ಲಿ ತಮ್ಮ ಜೀವನವನ್ನು ನೋಡಲು ನಾನು ಅವರಿಗೆ ಸೂಚಿಸಲು ಒಳ್ಳೆಯ ಪದಗಳು ತುಂಬಾ ಧನ್ಯವಾದಗಳು